ನೀವು ಬ್ರಹ್ಮಾಂಡವನ್ನು ಗಮನಿಸಿದಾಗ ಬಹಳಷ್ಟು ನಕ್ಷತ್ರಗಳು ಕಾಣಿಸುತ್ತವೆ ಅವುಗಳಲ್ಲಿ ಕೆಲವೊಂದು ರೇಡಿಯೋ ನಕ್ಷತ್ರಗಳಾಗಿವೆ ಮತ್ತು ಅವು ರೇಡಿಯೋ ಆವರ್ತನಗಳ ಸಂಕೇತಗಳನ್ನು ಹೊರಸೂಸುತ್ತವೆ ಬಹಳಷ್ಟು ಸೂಕ್ಷ್ಮ ತರಂಗ ವಿಕಿರಣಗಳನ್ನು ಹೊರಸೂಸುತ್ತವೆ ಮತ್ತು ಅವುಗಳನ್ನು ಸರಿಯಾಗಿ ಆಲಿಸುವುದರಿಂದ ನಾವು ಬಹಳಷ್ಟು ಮಾಹಿತಿಯನ್ನು ಪಡೆಯಬಹುದಾಗಿದೆ ಇಂತಹ ಹೆಚ್ಚುವರಿ ಭೂಮಂಡಲಗಳನ್ನು ಆಲಿಸುವುದಕ್ಕೆ ಮೈಕ್ರೋವೇವ್ ಟೆಕ್ನಾಲಜಿ ಅವಶ್ಯಕತೆ ಇರುತ್ತದೆ ಸೂರ್ಯನು ಸೌರ ಜ್ವಾಲೆಯನ್ನು ಹೊರಸೂಸುತ್ತಿರುವದನ್ನು ಗಮನಿಸಬಹುದು ಅವು ಪರಿಣಾಮಕಾರಿಯಾಗಿವೆ ಅವು ವಾತಾವರಣದ ಮೇಲೆ ಬಿದ್ದಾಗ ಸಂವಹನವನ್ನು ಕದಡ ಬಹುದು ಅಲ್ಲಿ ಮೈಕ್ರೋವೇವ್ ಟೆಕ್ನಾಲಜಿಯನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಲು ಸಾಧ್ಯ ಕಮ್ಯುನಿಕೇಶನ್ ಸಿಸ್ಟಮ್ ಗಳನ್ನು ಹೇಗೆ ರಕ್ಷಿಸಬಹುದು ನಮ್ಮ ವಿವಿಧ ಅಪ್ಲಿಕೇಷನ್ ಸಿಸ್ಟಮ್ಗಳು ಇಂತಹ ಸೌರ ಜ್ವಾಲೆಯನ್ನು ನೀರೋಧಿಸಿವೆ ಈ ಸಾಮಾನ್ಯ ಸಂಗತಿಯನ್ನು ನೀವು ಗಮನಿಸಿರಬಹುದು ಮಿಂಚನ್ನು ನಾವು ನೋಡಬಹುದು ಈಗ ಮಾನವನಿರ್ಮಿತ ವಿವಿಧ ವ್ಯವಸ್ಥೆಗಳು ನಮ್ಮೊಂದಿಗಿವೆ ಈ ಮಿಂಚಿನಿಂದ ಅವುಗಳ ಸಂರಕ್ಷಣೆ ಅವಶ್ಯಕತೆ ಇದೆ ಇದನ್ನು ತಿಳಿಯಲಿಕ್ಕೆ ನೀವು ಮೈಕ್ರೋವೇವ್ ಟೆಕ್ನಾಲಜಿ ಅನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ನಮ್ಮ ಭೂಮಾತೆಯನ್ನು ಅನೇಕ ಉಪಗ್ರಹಗಳು ಸುತ್ತುವರಿದಿರುವುದು ನಿಮಗೆಲ್ಲರಿಗೂ ತಿಳಿದಿರುತ್ತದೆ ಈಗ ಅವುಗಳಲ್ಲಿ ಬಹುತೇಕ ಮಾನವ ಉಡಾವಣೆ ಮಾಡಿರುವ ಕೃತಕ ಉಪಗ್ರಹಗಳು ಆಗಿವೆ ಇದರಿಂದ ನಮ್ಮ ದೃಷ್ಟಿಯನ್ನು ಆಗಸದತ್ತ ಹರಿಸಲಿಕ್ಕೆ ಅವುಗಳ ಜೊತೆ ಸಂಪರ್ಕಿಸಲು ಅವುಗಳಿಂದ ಅಂಕಿ ಅಂಶಗಳನ್ನು ಕಲೆಹಾಕಲು ನೀವು ಮೈಕ್ರೋವೇವ್ ಟೆಕ್ನಾಲಜಿ ಅನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ನೀವು ನೋಡಬಹುದು ಇವತ್ತಿನ ಪ್ರಪಂಚದಲ್ಲಿ ವೈಫೈ ಉಪಗ್ರಹಗಳು ಮೊಬೈಲ್ ಟವರುಗಳು ನಮ್ಮನ್ನು ಸುತ್ತುವರೆದಿವೆ ನೀವು ದೂರದರ್ಶನ ಪೆಜರ್ಸ್ ಸೆಲ್ ಫೋನ್ಸ್ ಗಳನ್ನು ಹೊಂದಿರಬಹುದು ನೀವು ಕಮ್ಯುನಿಕೇಶನ್ ಆಂಟೆನಾ ಗಳನ್ನು ಭೂಮಿಯ ಮೇಲ್ಭಾಗದಲ್ಲಿ ಸ್ಥಾಪಿಸಿರಬಹುದು ನಿಮ್ಮ ಕಂಪ್ಯೂಟರ್ ಎಲ್ಲವೂ ವಿಕಿರಣಗಳನ್ನು ಹೊರಸೂಸುತ್ತವೆ ಮತ್ತು ಅವು ವಿದ್ಯುತ್ ಕಾಂತೀಯ ತರಂಗಗಳು ನೀವು ಇದನ್ನು ತಿಳಿಯಲು ಇದರ ಹಿಂದಿನ ತಂತ್ರಜ್ಞಾನವನ್ನು ತಿಳಿಯುವ ಅವಶ್ಯಕತೆ ಇದೆ ಅದುವೇ ಮೈಕ್ರೋವೇವ್ ಟೆಕ್ನಾಲಜಿ ಆಗಿದೆ ನೀವು ವಿದ್ಯುತ್ ಕಾಂತೀಯ ವರ್ಣಪಟಲವನ್ನು ನೋಡುತ್ತೀರಿ ನೀವು ಬಹಳ ದೊಡ್ಡ ತರಂಗ ಉದ್ದದಿಂದ ಅಥವಾ ಸಾಕರ್ ಮೈದಾನದ ಕ್ರಮದಿಂದ ಪ್ರಾರಂಭಿಸಿ ವಿಶಾಲವಾದ ಸ್ಟೇಡಿಯಂನಿಂದ ಅತೀ ಸಣ್ಣ ತರಂಗ ಉದ್ದದ ನೀರಿನ ಅಣು ಎಲೆಕ್ಟ್ರಾನ್ ಉಪ ಪರಮಾಣು ಕಣಗಳ ವರೆಗೆ ಇವೆಲ್ಲವೂ ವಿದ್ಯುತ್ ಕಾಂತೀಯ ತರಂಗಗಳಿಂದ ಸಂಯೋಜನೆ ಗೊಂಡಿವೆ ಆದ್ದರಿಂದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಸ್ಪೆಕ್ಟ್ರಮ್ ಅತ್ಯಂತ ಸಣ್ಣ ಕಂಪನಗಳಿಂದ ಹಿಡಿದು ಅತ್ಯಂತ ದೊಡ್ಡ ಕಂಪನಗಳ ವರೆಗೆ ಹರಡಿದೆ ಸಾಮಾನ್ಯವಾಗಿ 100 ಹರ್ಟ್ಜ್ ಗಳಿಂದ ಹಿಡಿದು 10 ರ ಘಾತಾಂಕ 20 ಹರ್ಟ್ಜ್ ಗಳವರೆಗೆ ಇವೆಲ್ಲವುಗಳು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಸ್ಪೆಕ್ಟ್ರಮ್ ನ ಭಾಗವಾಗಿವೆ ಆದರೆ ಸ್ಲೈಡ್ ನಲ್ಲಿ ನೋಡಿದ ಹಾಗೆ ರೇಡಿಯೋ ವೇವ್ ಗಳು ಮತ್ತು ಮೈಕ್ರೋ ವೇವ್ ಗಳ ವಿಶಾಲ ವಿಭಾಗವಿದೆ ನಾವು ಅಂದಾಜಿನ ಪ್ರಕಾರ ಕಿಲೋ ಹರ್ಟ್ಜ್ ಕಂಪನಾಂಕ ಗಳಿಂದ ಹಿಡಿದು ಗೀಗಾ ಹರ್ಟ್ಜ್ ಕಂಪನಾಂಕಗಳವರೆಗೆ ಹೇಳಬಹುದಾಗಿದೆ ನಾವು ಅಂದಾಜಿನ ಪ್ರಕಾರ ರೇಡಿಯೋ ವೇವ್ ಗಳು ಮತ್ತು ಒಂದು ಭಾಗ ನಿರ್ದಿಷ್ಟವಾಗಿ 100 ಗೀಗಾ ಹರ್ಟ್ಜ್ ದಿಂದ 100 ಮೆಗಾ ಹರ್ಟ್ಜ್ ಗಳವರೆಗೆ ಅದನ್ನು ಮೈಕ್ರೋ ವೇವ್ ಗಳು ಎನ್ನಬಹುದಾಗಿದೆ ಸಾಮಾನ್ಯವಾಗಿ ಈ ಕಂಪನ ಅಂಕಗಳನ್ನು ಉಪಯೋಗಿಸಲು ನಮ್ಮಲ್ಲಿ ವಿಶಿಷ್ಟ ತಂತ್ರಜ್ಞಾನ ವಿದೆ ಈಗ ನೀವು ನೋಡಬಹುದು ಇಪ್ಪತ್ತನೇ ಶತಮಾನದಲ್ಲಿ ಕೆಲವೊಂದಿಷ್ಟು ಆವಿಷ್ಕರಣ ಗಳಾದವು ಅವಾಗ ರೇಡಿಯೋ ಗಳಿದ್ದವು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಟ್ರೈನ್ಸೈಕ್ಶನಲ ಕಮ್ಯುನಿಕೇಶನ್ ಮುಖಾಂತರ ರೇಡಿಯೋ ಕಮ್ಯುನಿಕೇಷನ್ಆವಿಷ್ಕರಣ ಮಾಡಲಾಯಿತು ಆಮೇಲೆ ನಾವು ಟಿವಿ ಕಮ್ಯುನಿಕೇಶನ್ ಇನ್ನಿತರ ಗಳನ್ನು ನೋಡಿದ್ದೇವೆ ರೇಡಿಯೋ ಆವಿಷ್ಕರಣದಿಂದ ರೇಡಿಯೋ ಕಮ್ಯುನಿಕೇಷನ್ ಮತ್ತು ಟಿವಿ ಕಮ್ಯುನಿಕೇಶನ್ ಸಾಧ್ಯವಾಯಿತು ಮತ್ತು ಅದೇ ಸಮಯದಲ್ಲಿ ಇಪ್ಪತ್ತನೇ ಶತಮಾನದ ಪ್ರಾತಃಕಾಲದಲ್ಲಿ ವಿಮಾನವನ್ನು ಆವಿಷ್ಕರಿಸಲಾಯಿತು ಇದು ವೈಮಾನಿಕ ಕ್ಷೇತ್ರದ ಬೆಳವಣಿಗೆಗೆ ಕಾರಣವಾಯಿತು ವೈಮಾನಿಕ ಎಲೆಕ್ಟ್ರಾನಿಕ್ಸ್ ಇದು ಸಹ sookshmataranga ಮನುಕುಲದ ಉತ್ತುಂಗ ವಾದ ರೆಡಾರ್ ಬೆಳವಣಿಗೆಗೆ ಕಾರಣವಾಯಿತು ಇದು ನಮ್ಮ ಕಡೆ ಆಗಮಿಸುವ ವಿಮಾನಗಳನ್ನು ಮತ್ತು ಇತರ ವಸ್ತುಗಳನ್ನು ಪತ್ತೆ ಮಾಡುತ್ತದೆ ಮತ್ತು ಕಳೆದ ಶತಮಾನದ ಮಧ್ಯಂತರದಲ್ಲಿ ಟ್ರಾನ್ಸಿಸ್ಟರ್ ರನ್ನು ಆವಿಷ್ಕರಿಸಲಾಯಿತು ಇದು ಮುಂದೆ ಐಸಿ ಬೆಳವಣಿಗೆಗೆ ಕಾರಣವಾಯಿತು ಇಂಟಿಗ್ರೇಟೆಡ್ ಸರ್ಕಿಟ್ ಬಹಳ ಸಣ್ಣ ಕ್ಷೇತ್ರದಲ್ಲಿ ಬಹುಸಂಖ್ಯೆಯ ಟ್ರಾನ್ಸಿಸ್ಟರ್ ಗಳನ್ನು ಮತ್ತು ಇನ್ನಿತರ ಸರ್ಕಿಟ್ ಗಳನ್ನು ಎಲೆಕ್ಟ್ರಾನಿಕ್ ಸರ್ಕಿಟ್ಗಳನ್ನು ಪ್ಯಾಕ್ ಮಾಡಲಾಗುತ್ತದೆ ನಾವೀಗ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ನೋಡುತ್ತಿದ್ದೇವೆ ಅಲ್ಲಿಯೂ ಸಹ ಮೈಕ್ರೋವೇವ್ ಟೆಕ್ನಾಲಜಿ ಉಪಯುಕ್ತವಾಗಿದೆ ಏಕೆಂದರೆ ಎರಡು ಪ್ರಸಾರ ಮಾಧ್ಯಮಗಳು ಸಮೀಪ ವಿದ್ದಾಗ ಅಲ್ಲಿ ಬಹಳಷ್ಟು ಕಪ್ಲಿಂಗ್ ಸವಾಲುಗಳಿರುತ್ತವೆ ಇವೆಲ್ಲವುಗಳನ್ನು ತಡೆಯಲು ಮತ್ತು ವಿಶ್ಲೇಷಿಸಲು ಮೈಕ್ರೋವೇವ್ ತಂತ್ರಜ್ಞಾನ ಸಹಾಯಕವಾಗಿದೆ ನಿಮಗೆ ತಿಳಿದಿರುವ ಹಾಗೆ ಕಳೆದ ಶತಮಾನದ ಎಪ್ಪತ್ತರ ಅಥವಾ ಎಂಬತ್ತರ ದಶಕದಲ್ಲಿ ಮೈಕ್ರೊಪ್ರೊಸೆಸರ್ ಅನ್ನು ಆವಿಷ್ಕರಿಸಲಾಯಿತು ಅದು ಎಲ್ಲವನ್ನು ಡಿಜಿಟಲ್ ಕಂಟ್ರೋಲ್ ಮಾಡಲು ಅನುವು ಮಾಡಿಕೊಟ್ಟಿತು ಮತ್ತು ಅಂತಿಮವಾಗಿ ಮೈಕ್ರೊಪ್ರೊಸೆಸರ್ ಕಂಪ್ಯೂಟರ್ ಆಗಿ ವಿಕಸನಗೊಂಡು ಇವತ್ತಿನ ಗೃಹಪಯೋಗಿ ವಸ್ತುಗಳಲ್ಲಿ ಭಾಗವಾಯಿತು ಇವತ್ತು ನಾವು ಕ್ಲಾಕ್ ಸ್ಪೀಡ್ ಗಿಗಾ ಹರ್ಟ್ಜ್ ಸಮೀಪದಲ್ಲಿ ಹೊಂದಿದ್ದೇವೆ ಆದ್ದರಿಂದ ಅವುಗಳಿಂದ ಅಲ್ಲಿ ಬಹಳಷ್ಟು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಗಳು ಹೊರಬರುತ್ತವೆ ನಿಮಗೆ ಅವುಗಳನ್ನು ತಿಳಿಯಲು ಮೈಕ್ರೋವೇವ್ ಟೆಕ್ನಾಲಜಿ ಅವಶ್ಯಕತೆ ಇದೆ ಉದಾಹರಣೆಗೆ ನಾವು ಈ ಉಪಯೋಗವನ್ನು ನೋಡೋಣ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ದೇಶಗಳು ವಿವಿಧ ಬಗೆಯ ಉಪಗ್ರಹಗಳನ್ನು ವಿವಿಧ ಬಗೆಯ ರೋಬೋಟ್ ಗಳನ್ನು ವಿವಿಧ ಅಡ್ವೈಟರ್ಸ್ ಗ್ರಹಗಳ ಅಧ್ಯಯನಕ್ಕಾಗಿ ಕಳಿಸುತ್ತೇವೆ ಈಗ ನೀವು ಹೊಸ ಗ್ರಹದಲ್ಲಿ ಏನಿದೆ ಎಂದು ಕಂಡುಹಿಡಿಯಲು ನೀವು ಉಪಗ್ರಹವನ್ನು ಹರಿಬಿಟ್ಟು ಅದು ಗ್ರಹದ ವಿವಿಧ ಭಾಗಗಳ ಅತ್ತ ಕೇಂದ್ರೀಕರಿಸಿ ಸ್ಲೈಡ್ ನಲ್ಲಿ ತೋರಿಸಿದಂತೆ ಮತ್ತು ಅದರಿಂದ ಪ್ರತಿಫಲವಾದ ಅಂಕಿಅಂಶಗಳನ್ನು ಸಂಗ್ರಹಿಸುತ್ತದೆ ಮತ್ತು ಇದರಿಂದ ಒಂದು ಪದರದ ಮಾಹಿತಿಯನ್ನು ನಾವು ನೋಡಬಹುದು ನೀವು ತೆಗೆದುಕೊಳ್ಳಬಹುದು ನೀವು ಇದನ್ನು ಗ್ರಹದ ಮಣ್ಣಿನ ಕೆಳಗೆ ಬೇರೆ ಬೇರೆ ಪದರಗಳಿಗೆ ಒಂದಾದನಂತರ ಒಂದರಂತೆ ಮಾಡುತ್ತಾ ಹೋಗಬಹುದು ಮತ್ತು ಬೇರೆ ಬೇರೆ ಪದರಗಳ ಮಾಹಿತಿಯನ್ನು ಪಡೆಯಬಹುದು ಇದರಿಂದ ವಿಜ್ಞಾನಿಗಳು ಖಗೋಳ ವಿಜ್ಞಾನಿಗಳು ಬೇರೆಬೇರೆ ಪದರಗಳು ಯಾವುದರಿಂದ ರಚಿಸಲ್ಪಟ್ಟಿವೆ ಅಥವಾ ಅಲ್ಲಿ ಯಾವ ಯಾವ ಖನಿಜಗಳಿವೆ ಅಥವಾ ಅಲ್ಲಿ ಭೂಮಿಯ ಮೇಲೆ ಸಿಗದ ಅಥವಾ ವಿರಳವಿರುವ ಯಾವ ಯಾವ ಅಮೂಲ್ಯ ಖನಿಜಗಳು ಇವೆ ಅವುಗಳನ್ನು ಉತ್ಖನ ಮಾಡಬಹುದೇ ಮತ್ತು ತೆಗೆದುಕೊಳ್ಳಬಹುದೇ ಎಂದು ಊಹಿಸುತ್ತಾರೆ ಅದರಂತೆ ಒಂದು ವೇಳೆ ನಿಮಗೆ ಹೊಸದೊಂದು ಕ್ಷೇತ್ರವಿದ್ದು ನೀವು ಅಲ್ಲಿ ವಿವಿಧ ಬಗೆಯ ಕಮ್ಯುನಿಕೇಶನ್ ಅನ್ನು ಪ್ರಾರಂಭಿಸುವವರಿದ್ದರೆ ನಿಮ್ಮ ರೆಡಾರ್ ಇನ್ನಿತರಗಳನ್ನು ನೀಯೋಗಿಸುವವರಿದ್ದಲ್ಲಿ ನೀವು ಮೊದಲಿಗೆ ಅಲ್ಲಿ ಯಾವ ರೀತಿಯ ವಾತಾವರಣ ಆವರಿಸಿದೆ ಅಲ್ಲಿ ನೀವು ಏನನ್ನು ಕಂಡುಹಿಡಿಯಬೇಕಾಗಿದೆ ಸ್ಲೈಡ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಕಾಣಿಸುತ್ತದೆ ಭೂಪ್ರದೇಶದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಕಾಣಿಸುತ್ತದೆ ಎಂದು ನೀವು ನೋಡಬಹುದು ಆದ್ದರಿಂದ ಈ ಕಾರ್ಯವನ್ನು ಮಾಡಲು ನಿಮಗೆ ಮೈಕ್ರೋವೇವ್ ಉಪಕರಣಗಳ ಅವಶ್ಯಕತೆ ಇದೆ ಈ ಉಪನ್ಯಾಸದಲ್ಲಿ ಅವುಗಳನ್ನು ನಾವು ಚರ್ಚಿಸೋಣ ಇದೊಂದು ಇತ್ತೀಚಿನ ಬೆಳವಣಿಗೆಯಲ್ಲಿ ಇಂದಿನ ದಿನಮಾನಗಳಲ್ಲಿ ನಾವು ಅತ್ಯಂತ ಚಿಕ್ಕ ಕಾಲಗತಿಯ ಪಲ್ಸ್ ಅನ್ನು ಕಳುಹಿಸುತ್ತೇವೆ ಉದಾಹರಣೆಗೆ 50 ಪಿಕೋ ಸೆಕೆಂಡ್ಸ್ ಈಗ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆದಾಗ ಈ ತರಹದ ಪಲ್ಸ್ ಗಳು ಭೂಮಿಗೆ ಬರುತ್ತವೆ ನಮ್ಮ ಸಿಸ್ಟಮ್ ಗಳು ಈ ಪಲ್ಸ್ ಗಳಿಗೆ ಪ್ರದರ್ಶಿಸಲ್ಪಟ್ಟರೆ ಏನಾಗುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ ಆದರೆ ಸಾಮಾನ್ಯವಾಗಿ ಈ ತರಹದ ಸಿಗ್ನಲ್ಗಳನ್ನು ಪತ್ತೆಮಾಡುವ ಅಥವಾ ಹೊರಸೂಸುವ ಯಾವ ವಿಧಾನವು ಮನುಕುಲದಲ್ಲಿ ಇರಲಿಲ್ಲ ಆದರೆ 1995 ರಲ್ಲಿ ಇಂಪಲ್ಸ್ ರೆಡಿಯಟಿಂಗ್ ಆಂಟೆನಾ ವನ್ನು ಮೈಕ್ರೋವೇವ್ ಟೆಕ್ನಾಲಜಿ ದೃಷ್ಟಿಕೋನದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಈಗ ನೀನು 5 ಕಿಲೋ ವೋಲ್ಟ್ ಪರ್ ಮೀಟರ್ಗೆ 300 ಮೀಟರ್ ದೂರದಲ್ಲಿ ಅನುಭವ ಉಂಟು ಮಾಡಬಹುದಾಗಿದೆ ನೀವು ಒಂದು ಕಿಲೋ ವೋಲ್ಟ್ ಪರ್ ಮೀಟರ್ ಅನುಭವವನ್ನು 150 ಪಿಕೋ ಸೆಕೆಂಡ್ಸ್ ಕಾಲಗತಿಯ ಪಲ್ಸ್ ನಿಂದ ಮಾಡಬಹುದಾದರೆ ನೀವು ಒಂದು ಪಲ್ಸ್ ನಿಂದ 40 ಮೆಗಾ ಹರ್ಟ್ಜ್ ದಿಂದ 4 ಗೀಗಾ ಹರ್ಟ್ಜ್ ಗಳವರೆಗೆ ಬಹು ವ್ಯಾಪ್ತಿಯ ಆವರ್ತನಗಳನ್ನು ಉತ್ಪತ್ತಿ ಮಾಡಬಹುದಾಗಿದೆ ಮೈಕ್ರೋವೇವ್ ಟೆಕ್ನಾಲಜಿ ಅನ್ನು ಈ ಆಂಟೆನಾಗೆ ಅಳವಡಿಸಿದಾಗ ಇದು ಕಳೆದ ಶತಮಾನದವರೆಗೂ ತಿಳಿದಿರಲಿಲ್ಲ ಅದೃಷ್ಟವಶಾತ್ ಕಳೆದ ಶತಮಾನದ ಕಡೆಯ ದಶಕದಲ್ಲಿ 1995ರಲ್ಲಿ ಇವತ್ತು ಅದ್ಭುತವಾದ ಉಪಯೋಗಗಳನ್ನು ನೀಡಿರುವ ಈ ಆಂಟೆನಾ ಸಿಕ್ಕಿತು ಮತ್ತು ಇದು ಮೈಕ್ರೋವೇವ್ ಟೆಕ್ನಾಲಜಿ ಯ ದಿಸೆಯನ್ನು ಬದಲಾಯಿಸಿಬಿಟ್ಟಿತು ಇದು ಆಂಟಿನಾದ ಉತ್ತಮ ನೋಟವಾಗಿದೆ ಮತ್ತು ಇದು ಡಿಶ್ ಆಂಟೆನಾ ಆಗಿದೆ ಎಂದು ನೀವು ನೋಡಬಹುದು ಅದರ ಹಿಂಭಾಗದಲ್ಲಿ ಸರ್ವ ಇದೆ ಅಲ್ಲಿ ಸರಿಯಾಗಿ ರಚಿಸಿದಂತೆ ಪ್ರಸರಣ ರೇಖೆಗಳಿವೆ ಆದ್ದರಿಂದ ಒಂದು ಇಂಪಲ್ಸ್ ಗೆ ಹತ್ತಿರವಾದ ಪರಿಪೂರ್ಣ ಪಲ್ಸ್ಅನ್ನು ಅವುಗಳಿಗೆ ಹರಡಬಹುದು ಈಗ ಉಪಯೋಗವನ್ನು ನೋಡೋಣ ಒಂದು ವೇಳೆ ಭೂಕಂಪವಾದಾಗ ಅಥವಾ ಹಿಮಪಾತವಾದಾಗ ಒಬ್ಬ ಮನುಷ್ಯ ಭಗ್ನಾವಶೇಷಗಳಲ್ಲಿ ಅಥವಾ ಹಿಮಪಾತದ ಕೆಳಗಡೆ ಸಿಲುಕಿಕೊಂಡಿದ್ದರೆ ಮೊದಲಿಗೆ ನೀವು ಅಲ್ಲಿ ಯಾರಾದರೂ ಮನುಷ್ಯರಿದ್ದಾರೆ ಎಂದು ತಿಳಿಯಬೇಕಾದರೆ ಮೊದಲಿಗೆ ಪ್ರೊಬ್ಸ್ ಅಥವಾ ಟ್ರ್ಯಾಕರ್ ಡಾಗ್ ಇನ್ನಿತರ ಗಳು ಇರಲಿಲ್ಲ ಹೆಲಿಕಾಪ್ಟರ್ ನಿಂದ ಕೆಲ ಪ್ರದೇಶದಲ್ಲಿ ಏನಿದೆಯೆಂದು ನೋಡಲು ಆಗುವುದಿಲ್ಲ ತಂತ್ರಜ್ಞಾನದಿಂದ ಈಗ ಇಂಪಲ್ಸ್ ರೆಡಿಯಟಿಂಗ್ ಆಂಟೆನಾ ದಿಂದ ಜನರು ಯಾವುದೇ ಮನುಷ್ಯ ಅಥವಾ ವಸ್ತು 1 ರಿಂದ 2 ಮೀಟರ್ ಗಳಷ್ಟು ಹಿಮಪಾತ ಅಥವಾ 1 ರಿಂದ 2 ಮೀಟರ್ಗಳಷ್ಟು ಭಗ್ನಾವಶೇಷ ಗಳ ಕೆಳಗಡೆ ಅಡಗಿದೆಯೆಂದು ಕಂಡುಹಿಡಿಯಬಹುದಾಗಿದೆ ಅವನು ಸತ್ತಿದ್ದಾನೆ ಅಥವಾ ಬದುಕಿದ್ದಾನೆ ಎಂಬುದನ್ನು ಪತ್ತೆಹಚ್ಚಲು ತಂತ್ರಜ್ಞಾನಗಳು ಬರುತ್ತಿವೆ ಇದರಿಂದ ಕಡಿಮೆ ಸಹಕಾರದ ಅವಶ್ಯಕತೆ ಇದೆಯೇ ಈಗ ಆರ್ ಎಫ್ ಡಿಸೈನ್ ಅಥವಾ ಮೈಕ್ರೋವೇವ್ ಡಿಸೈನ್ಗಳ ಬಹಳಷ್ಟು ಉಪಯೋಗಗಳನ್ನು ನಾವು ನೋಡಬಹುದು ಹೌದು ಅವಶ್ಯಕತೆ ಇದೆಯೆಂದು ನಾವು ಹೇಳುತ್ತೇವೆ ಈಗ ಸಾಮಾನ್ಯವಾಗಿ ಪದವಿಯ ತರಗತಿಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ವಿವಿಧ ಅನಲಾಗ್ ರಚನಾ ವಿಧಾನಗಳನ್ನು ಕಲಿತಿದ್ದೇವೆ ಸಿ ಆಂಪ್ಲಿಫೈಯರ್ ಎಫ್ ಈ ಟಿ ಆಂಪ್ಲಿಫೈಯರ್ ಫಿಲ್ಟರ್ಗಳನ್ನು ಹೇಗೆ ರಚಿಸಬಹುದು ಎಂದು ಕಲಿತಿದ್ದೇವೆ ಆದರೆ ಆರ್ ಎಫ್ ಡಿಸೈನ್ ಸ್ವಲ್ಪ ಭಿನ್ನವಾಗಿದೆ ಏಕೆಂದರೆ ಇದು ಪ್ರಮುಖವಾಗಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಥಿಯರಿ ಇಂದ ಉದಯಿಸುತ್ತದೆ ಹಾಗೂ ತಂತ್ರಜ್ಞಾನದಿಂದ ಇದು ಮೈಕ್ರೋವೇವ್ ಟೆಕ್ನಾಲಜಿ ಆಗಿದೆ ಈಗ ಯಾವ ಅಂಶಗಳ ಮೇಲೆ ಆರ್ ಎಫ್ ಡಿಸೈನ್ ಮತ್ತು ಮೈಕ್ರೋವೇವ್ ಡಿಸೈನ್ ಗಳು ಭಿನ್ನವಾಗಿವೆ ಆರ್ ಎಫ್ ಡಿಸೈನ್ ಬೇಸ್ ಬ್ಯಾಂಡ್ ಅನಲಾಗ್ ಅಥವಾ ಡಿಜಿಟಲ್ ವಿನ್ಯಾಸಕ್ಕಿಂತ ಭಿನ್ನವಾಗಿದೆ ಮೊದಲನೆಯದಾಗಿ ಇಂಪೆಡನ್ಸ್ ಮ್ಯಾಚಿಂಗ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ತಿಯರಾಮ್ ಪ್ರಕಾರ ಒಂದು ಶಕ್ತಿಯ ಮೂಲ ಎಲೆಕ್ಟ್ರಾನಿಕ್ ಸಾಮರ್ಥ್ಯ ಎಸಿ ಸಾಮರ್ಥ್ಯ ವು ಒಂದು ಲೋಡ್ಗೆ ವಿತರಣೆ ಮಾಡಿದಾಗ ಆಗ ಲೋಡ್ ಮತ್ತು ಶಕ್ತಿಯ ಆಕರ ಎರಡು ಹೊಂದಾಣಿಕೆಯಾಗಬೇಕು ಅವುಗಳ ಮಧ್ಯೆ ಸಂಯೋಗದ ಸಂಬಂಧವಿರಬೇಕು ಹಾಗಿದ್ದರೆ ಮ್ಯಾಕ್ಸಿಮಮ್ ಪವರ್ ಅನ್ನು ವರ್ಗಾಯಿಸಬಹುದು ಆದರೆ ಬೇಸ್ ಬ್ಯಾಂಡ್ ಅನಲಾಗ್ ಅಥವಾ ಡಿಜಿಟಲ್ ವಿನ್ಯಾಸದಲ್ಲಿ ಇದು ಯಾವಾಗಲೂ ಅನ್ವಯವಾಗುವುದಿಲ್ಲ ಏಕೆಂದರೆ ಅಲ್ಲಿ ಬೇಸ್ ಬ್ಯಾಂಡ್ ಅಂದರೆ ನಿಮ್ಮ ಮೂಲ ಆಕರ ಅದು ಆಡಿಯೋ ಸೋರ್ಸ್ ಅಥವಾ ವಿಡಿಯೋ ಸೋರ್ಸ್ ಕಡಿಮೆ ಆವರ್ತನಗಳಾಗಿವೆ ಸಾಮಾನ್ಯವಾಗಿ ಕೆಲವು ಕಿಲೋ ಹರ್ಟ್ಜ್ ದಿಂದ ಮೆಗಾ ಹರ್ಟ್ಜ್ ಆವರ್ತನಗಳವರೆಗೆ ಕಡಿಮೆ ಮೊತ್ತದ ಮೆಗಾಹರ್ಟ್ಜ್ ಆವರ್ತನಗಳಿವೆ ನಿಮಗೆ ಬಹಳಷ್ಟು ಇಂತಹ ಆಕರಗಳು ಮತ್ತು ಅದರ ಶಕ್ತಿಗಳಿವೆ ಆದ್ದರಿಂದ ಸಾಮರ್ಥ್ಯದ ಯಾವ ಕೊರತೆ ಗಳಿಲ್ಲ ಆದ್ದರಿಂದ ಅವರು ಡಿಸೈನ್ ನಲ್ಲಿ ವೋಲ್ಟೇಜ್ ಅನ್ನು ಗರಿಷ್ಠ ಪ್ರಮಾಣಕ್ಕೆ ಏರಿಸುತ್ತಾರೆ ಆವರ್ತನವು ಹೆಚ್ಚುತ್ತಾ ಹೋದಂತೆ ಸಾಮರ್ಥ್ಯ ಉತ್ಪಾದನೆಯು ದುಬಾರಿಯಾಗುತ್ತದೆ ಇದು ದುಬಾರಿ ಆಕರವಾಗಿದೆ ಆದ್ದರಿಂದ ಆರ್ ಎಫ್ ಡಿಸೈನ್ ಮಾಡುವವರು ಇದರ ಬಗ್ಗೆ ಬಹಳಷ್ಟು ವಿಶೇಷವಾದ ಕಾಳಜಿ ವಹಿಸುತ್ತಾರೆ ಒಂದು ಜಾಲದಿಂದ ಇನ್ನೊಂದು ಜಾಲಕ್ಕೆ ಸಾಮರ್ಥ್ಯವನ್ನು ಹೇಗೆ ಗರಿಷ್ಠವಾಗಿ ವರ್ಗಾಯಿಸಬಹುದು ಆದ್ದರಿಂದಲೇ ಅವರು ಬಹಳ ವಿರಳ ಅವರು ಇಂಪೆಡನ್ಸ್ ಮ್ಯಾಚಿಂಗ್ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸುತ್ತಾರೆ ಅನಲಾಗ್ ಅಥವಾ ಡಿಜಿಟಲ್ ವಿನ್ಯಾಸವು ಇದಕ್ಕಿಂತ ಭಿನ್ನವಾಗಿದೆ ಎಂದು ನಾವು ಹೇಳುತ್ತೇವೆ ಒಂದು ಉದಾಹರಣೆ ಎಸಿ ಆಂಪ್ಲಿಫೈಯರ್ ವಿನ್ಯಾಸ ಮಾಡುವಾಗ ನಮ್ಮ ವಿನ್ಯಾಸದ ಉದ್ದೇಶ ಗರಿಷ್ಠ ಇನ್ಪುಟ್ ಇಂಪೆಡನ್ಸ್ ಮತ್ತು ಕನಿಷ್ಠ ಔಟ್ ಪುಟ್ ಇಂಪೆಡನ್ಸ್ವಿರಬೇಕೆಂದು ನಾವು ಹೇಳುತ್ತೇವೆ ಆದರೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಪ್ರಕಾರ ನಮಗೆ ಈ ಸ್ವತಂತ್ರ ಇಲ್ಲ ಯಾಕೆಂದರೆ ಇನ್ಪುಟ್ ಮತ್ತು ಔಟ್ ಪುಟ್ ಎರಡೂ ಕಡೆ ಹೊಂದಿಸಬಹುದಾದ ಯಾವ ಆಕರವಿದೆ ಆದರೆ ನಾವು ಕಡಿಮೆ ಆವರ್ತನ ಅಥವಾ ಬೇಸ್ ಬ್ಯಾಂಡ್ ವಿನ್ಯಾಸದಲ್ಲಿ ಈ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳಬಹುದು ಅಲ್ಲಿ ಕಾಣಬಹುದಾದ ವಿನ್ಯಾಸವನ್ನು ವಿಶೇಷವಾದಂತಹ ಅನಲಾಗ್ ಅಥವಾ ಡಿಜಿಟಲ್ ವಿನ್ಯಾಸ ಎಂದು ಕರೆಯಬಹುದು ಯಾಕಂದರೆ ಅವುಗಳಲ್ಲಿ ಹೆಚ್ಚಿನ ಸಾಮರ್ಥ್ಯವಿದೆ ಸಾಮರ್ಥ್ಯದ ಅರ್ಥದಲ್ಲಿ ಇದು ವಿಶಿಷ್ಟ ಅಲ್ಲದಿದ್ದರೂ ಶ್ರೇಷ್ಠವಾದ ಎಸಿ ಆಂಪ್ಲಿಫೈಯರ್ ಯಾವುದು ಉತ್ತಮವಾದ ವೋಲ್ಟೇಜ್ ಆಂಪ್ಲಿಫೈಯರ್ ಆಗಿದೆಯೋ ವಿನ್ಯಾಸದಲ್ಲಿ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಆದರೆ ಆರ್ ಎಫ್ ಡಿಸೈನ್ ಅಥವಾ ಮೈಕ್ರೋವೇವ್ ಫ್ರಿಕ್ವೆನ್ಸಿ ನಲ್ಲಿ ಇದರ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಆದ್ದರಿಂದ ಆರ್ ಎಫ್ ಡಿಸೈನ್ ನಲ್ಲಿ ಇಂಪೆಡನ್ಸ್ ಮ್ಯಾಚಿಂಗ್ ಪ್ರಮುಖವಾದ ಪರಿಕಲ್ಪನೆಯಾಗಿದೆ ಇಂಪೆಡನ್ಸ್ ಮ್ಯಾಚಿಂಗ್ ವನ್ನು ಹೇಗೆ ನಿಭಾಯಿಸಬೇಕೆಂದು ವಿಶೇಷ ಉಪನ್ಯಾಸಗಳಲ್ಲಿ ನೋಡೋಣ ನೀವು ನೋಡಬಹುದು ಸಾಮಾನ್ಯವಾಗಿ ಕಡಿಮೆ ಆವರ್ತನಗಳಲ್ಲಿ ನಾವು ಆಯ್ ಡೈಗ್ರಾಮ್ ಅನ್ನು ಕಲಿತಿದ್ದೇವೆ ಡಿಜಿಟಲ್ ಸಿಗ್ನಲ್ ನಲ್ಲಿ ಸಾಮಾನ್ಯವಾಗಿ ಎಷ್ಟು ಅಲೆಗಳು ಸೇರಿಕೊಳ್ಳುತ್ತವೆ ಮತ್ತು ಅದು ಎಷ್ಟು ತೊಡಕು ಉಂಟುಮಾಡುತ್ತದೆ ಎಂಬುದನ್ನು ಆಯ್ ಡೈಗ್ರಾಮ್ ಮುಖಾಂತರ ನೋಡಬಹುದಾಗಿದೆ ಆದರೆ ಮೈಕ್ರೋವೇವ್ ನಲ್ಲಿ ಸಾಮಾನ್ಯವಾಗಿ ಮತ್ತು ಮುಖ್ಯವಾಗಿ ಆಂಪ್ಲಿಫೈಯರ್ ಬ್ಲಾಕ್ ಅಥವಾ ಎಸ್ಕಲೇಟರ್ ಬ್ಲಾಕ್ ಅಥವಾ ಮಿಕ್ಸರ್ ಬ್ಲಾಕ್ ಇನ್ನಿತರ ಗಳ ಫ್ರಿಕ್ವೆನ್ಸಿ ಪ್ರತಿಕ್ರಿಯೆಯನ್ನು ನೋಡುತ್ತೇವೆ ಫ್ರಿಕ್ವೆನ್ಸಿ ಯನ್ನು ಬದಲಿಸಿದಾಗ ಮತ್ತು ಹೆಚ್ಚಿನ ಫ್ರಿಕ್ವೆನ್ಸಿಯಲ್ಲಿದ್ದಾಗ ಮೂಲ ಬಿಲ್ಡಿಂಗ್ ಬ್ಲಾಕ್ಗಳು ವಿವಿಧ ಆವರ್ತನಗಳಲ್ಲಿ ವಿವಿಧ ರೀತಿ ವರ್ತಿಸುತ್ತವೆ ಉದಾಹರಣೆಗೆ ಕೆಲವೊಂದು ಫ್ರಿಕ್ವೆನ್ಸಿ ಗೆ ಕ್ಯಾಪಾಸಿಟರ ಆಗುತ್ತದೆ ಅದು ಕ್ಯಾಪಾಸಿಟರ ಆಗಿ ವರ್ತಿಸಬಹುದು ಆದರೆ ಆವರ್ತನವನ್ನು ಬದಲಾಯಿಸಿದರೆ ಅದು ರೆಸಿಸ್ಟರ್ ಅಥವಾ ಇಂಡಕ್ಟರ್ ಆಗಿ ಮಾರ್ಪಾಡಾಗಬಹುದು ಇದು ಇಂಡಕ್ಟರ್ಗೂ ಅನ್ವಯಿಸುತ್ತದೆ ಅಂದರೆ ಅದು ಬೇರೊಂದು ಫ್ರಿಕ್ವೆನ್ಸಿಗೆ ರೆಸಿಸ್ಟರ್ ಅಥವಾ ಕ್ಯಾಪಾಸಿಟರ ಮಾರ್ಪಾಡಾಗಬಹುದು ಆದ್ದರಿಂದ ಫ್ರಿಕ್ವೆನ್ಸಿ ಪ್ರತಿಕ್ರಿಯೆ ಬಹುಮುಖ್ಯವಾಗಿದೆ ನಾವು ಆವರ್ತನವನ್ನು ಬದಲಾಯಿಸಿದರೆ ಅದೇ ಘಟಕಗಳಿಂದ ಹೊಸದೊಂದು ಸರ್ಕಿಟ್ ಪಡೆಯಬಹುದಾಗಿದೆ ಎಂದು ನಮಗೆ ಅರಿವಿರಬೇಕು ಆದ್ದರಿಂದಲೇ ಆವರ್ತನ ಪ್ರತಿಕ್ರಿಯೆ ಆರ್ ಎಫ್ ಡಿಸೈನ್ ನಲ್ಲಿ ಬಹುಮುಖ್ಯವಾಗಿದೆ ಸಾಮಾನ್ಯವಾಗಿ ಡಿಜಿಟಲ್ ಅಥವಾ ಇನ್ನಿತರ ಸರ್ಕಿಟ್ಗಳಲ್ಲಿ ಸಮಯ ವ್ಯಾಪ್ತಿಯ ಬಗ್ಗೆ ಮಾತನಾಡುತ್ತೇವೆ ಆದರೆ ಆರ್ ಎಫ್ ಡಿಸೈನ್ ನಲ್ಲಿ ಫ್ರಿಕ್ವೆನ್ಸಿ ವ್ಯಾಪ್ತಿ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ನಾವು ನೋಡಿದ ಒಂದು ಕಾರಣ ಏನೆಂದರೆ ಅತ್ಯಂತ ಸಣ್ಣ ಪಲ್ಸ್ ಸಿಗ್ನಲ್ ಅಂದರೆ ಇಂಪಲ್ಸ್ ಸಿಗ್ನಲ್ ತರಹ ಇನ್ನಿತರ ಮೊದಲಿಗೆ ಆರ್ ಎಫ್ ಸರ್ಕಿಟ್ ಇವುಗಳನ್ನು ತಮ್ಮ ಮುಖಾಂತರ ಹರಿ ಬಿಡುತ್ತಿರಲಿಲ್ಲ ಆದರೆ ಇವಾಗ ಈ ನಿರ್ಬಂಧನೆ ಸಮಯ ವ್ಯಾಪ್ತಿನಲ್ಲಿಯೂ ಕಡಿಮೆಯಾಗಿದೆ ಈಗ ಬಹಳಷ್ಟು ಮೈಕ್ರೋವೇವ್ ಟೆಕ್ನಾಲಜಿ ಬರುತ್ತಿವೆ ಆದರೆ ಈಗಾಗಲೇ ಅಲೆಗಳ ಫ್ರಿಕ್ವೆನ್ಸಿ ಡೊಮೈನ್ ಫ್ರಿಕ್ವೆನ್ಸಿ ವ್ಯಾಪ್ತಿ ನಲ್ಲಿರುವುದು ಆರ್ ಎಫ್ ಡಿಸೈನ್ ಉಪಯುಕ್ತವಾಗಿದೆ ಕಡಿಮೆ ಫ್ರಿಕ್ವೆನ್ಸಿಯಲ್ಲಿ ನಾವು ಅಲೆಗಳನ್ನು ನೋಡಲು ಆಸಿಲೋಸ್ಕೋಪ್ ವನ್ನು ಬಳಸುತ್ತೇವೆ ಆದರೆ ಹೆಚ್ಚಿನ ಫ್ರಿಕ್ವೆನ್ಸಿಗಳಲ್ಲಿ ನಾವು ಫ್ರಿಕ್ವೆನ್ಸಿ ಗಳನ್ನು ಬದಲಿಸಿ ಹೇಗೆ ವರ್ತಿಸುತ್ತದೆ ಎಂದು ನೋಡಬೇಕಾಗುತ್ತದೆ ಹಾಗೂ ನಮಗೆ ಅಲೆಗಳ ತರಹ ಚಿತ್ರ ಬೇಕಾಗುತ್ತದೆ ಅಂದರೆ ಒಂದು ಅಲೆಯು ಮುಮ್ಮುಖ ವಾಗಿ ಚಲಿಸುತ್ತಿದೆಯೋ ಅಥವಾ ಪ್ರತಿಫಲನ ಹೊಂದಿ ಹಿಮ್ಮುಖವಾಗಿ ಚಲಿಸುತ್ತಿದೆ ಎಂದು ಈ ಒಂದು ಪ್ರಕ್ರಿಯೆಯು ಆಸಿಲೋಸ್ಕೋಪ್ ನಲ್ಲಿ ಇರುವುದಿಲ್ಲ ಆದ್ದರಿಂದ ಆರ್ ಎಫ್ ಫ್ರಿಕ್ವೆನ್ಸಿ ಅಲ್ಲಿ ನೆಟ್ವರ್ಕ್ ಅನಲೈಸರ್ ಒಂದು ಮೂಲ ಸಾಧನವಾಗಿ ಉಪಯೋಗಿಸಲಾಗುತ್ತದೆ ಇದರ ಬಗ್ಗೆ ಈ ಕೋರ್ಸ್ ನ ಕೊನೆಯ ಘಟ್ಟದಲ್ಲಿ ನೋಡೋಣ ಅನಲಾಗ್ ಅಥವಾ ಡಿಜಿಟಲ್ ಬೇಸ್ ಬ್ಯಾಂಡ್ ಡಿಸೈನ್ ಗಳಲ್ಲಿ ಮೂಲ ಪ್ರಮಾಣ ಸಾಮಾನ್ಯವಾಗಿ ವೋಲ್ಟೇಜ್ನಲ್ಲಿ ಹೇಳುತ್ತೇವೆ ಆದರೆ ಈ ವೋಲ್ಟೇಜ್ ಪ್ರಮಾಣ ಹೆಚ್ಚಾಗಿದ್ದರೆ ನಿರ್ದಿಷ್ಟ ಸ್ಕೇಲ್ ಬದಲಾಗಿ ಅದನ್ನು ನಾವು ಸಾಮಾನ್ಯವಾಗಿ ಡಿಬಿ ಸ್ಕೇಲ್ ಅಂದರೆ ಡಿಬಿ ವೋಲ್ಟೇಜ್ ಆದರೆ ಆರ್ ಎಫ್ ಡಿಸೈನ್ ನಲ್ಲಿ ನಾವು ವೋಲ್ಟೇಜ್ ಅಷ್ಟೇ ಅಲ್ಲದೆ ಪವರ್ ಬಗ್ಗೆಯೂ ಮಾತನಾಡುತ್ತೇವೆ ಆದರೆ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಗುಣಿಸಿದಾಗ ಪವರ್ ಬರುತ್ತದೆ ಆದ್ದರಿಂದ ಪವರ್ ಡಿಬಿ ಸ್ಕೇಲ್ ನಲ್ಲಿ ಡಿಬಿ ವ್ಯಾಟ್ ಆಗಿದೆ ಆದ್ದರಿಂದ ನಾವು ಡಿಬಿ ವ್ಯಾಟ್ ಬಗ್ಗೆ ಮಾತನಾಡುತ್ತಿದ್ದೇವೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಒಂದು ನಿರ್ದಿಷ್ಟವಾದ ಸ್ಕೇಲ್ ಇದೆ ನನ್ನ ಬಳಿ 10 ವಾಟ್ ಪವರ್ ಇದೆ ಎಂದು ಊಹಿಸಿ ನಾನು ಇದನ್ನು ಪವರ್ನ ಡಿಬಿ ವ್ಯಾಟ್ ನಲ್ಲಿ ಪರಿವರ್ತಿಸುತ್ತೇನೆ ಇದು ಪವರ್ ಪ್ರಮಾಣ ವಾಗಿರುವುದರಿಂದ ನಾನು 10 ರ ಲಾಗ್ ಬೇಸ್ 10 ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಈ ಪ್ರಮಾಣ 10 ಆಗಿದೆ ಈ ಗುಣಾಕಾರ ವು ಪವರ್ ಗೆ ಸಂಬಂಧಿಸಿದೆ ಇದು ಲೋಗ್ 10 ಡಿಬಿ ಡಬ್ಲ್ಯೂ ಇದರಿಂದ ನಾವು ಯಾವುದೇ ಪವರ್ ಅನ್ನು ಡಿಬಿ ಡಬ್ಲ್ಯೂ ಗೆ ಲೆಕ್ಕ ಹಾಕಬಹುದಾಗಿದೆ ಪವರ್ ಗೆ ಇನ್ನೊಂದು ಪರಿಮಾಣವನ್ನು ನಾವು ಉಪಯೋಗಿಸುತ್ತೇವೆ ಅದನ್ನು ಡಿಬಿಎಮ್ ಎಂದು ಕರೆಯುತ್ತೇವೆ ಇದು ಪವರ್ ಗೆ ಇನ್ನೊಂದು ಪರಿಮಾಣ ಡಿಬಿಎಮ್ ಆಗಿದೆ ಯಾಕೆಂದರೆ ಸಾಮಾನ್ಯವಾಗಿ ನಾವು ಆರ್ ಎಫ್ ಫ್ರಿಕ್ವೆನ್ಸಿಯಲ್ಲಿ ಕೆಲಸ ಮಾಡುವಾಗ ಅಥವಾ ಪ್ರಯೋಗಾಲಯಗಳಲ್ಲಿ ಕಡಿಮೆ ಪ್ರಮಾಣದ ಪವರ್ ಅನ್ನು ಉಪಯೋಗಿಸುತ್ತೇವೆ ಅದರಿಂದ ಡಿಬಿಎಮ್ ಅಂದರೆ ವ್ಯಾಟ್ ಅನ್ನು ಮಿಲಿ ವ್ಯಾಟ್ಗೆ ಪರಿವರ್ತಿಸಬೇಕಾಗುತ್ತದೆ ಅದೇ 10 ವಾಟ್ ಪವರ್ಅನ್ನು ಮಿಲಿ ವ್ಯಾಟ್ ಗೆ ಪರಿವರ್ತಿಸಿದಾಗ ಎಷ್ಟಾಗುತ್ತದೆ 10000 ಮಿಲಿ ವ್ಯಾಟ್ ದಿಂದ ಗುಣಿಸಿದಾಗ ಆದ್ದರಿಂದ ಇದು 4 ಆಗುತ್ತದೆ ಅಂದರೆ ಅದು 40 ಡಿಬಿ ಎಮ್ ಆಗುತ್ತದೆ ಸಾಮಾನ್ಯವಾಗಿ ನಾವು ಈ ಪವರ್ ಪರಿಮಾಣವನ್ನು ಆರ್ ಎಫ್ ಫ್ರಿಕ್ವೆನ್ಸಿ ಅಲ್ಲಿ ಉಪಯೋಗಿಸುತ್ತೇವೆ ಈಗ ಇನ್ನೊಂದು ವಿಷಯವನ್ನು ಗಮನಿಸಬೇಕು ಸಾಮಾನ್ಯವಾಗಿ ಪವರ್ನ ಕೊರತೆ ಇರುವುದೇ ಕಾರಣವಾಗಿದೆ ಆದ್ದರಿಂದ ಆರ್ ಎಫ್ನಲ್ಲಿ ಆರ್ ಎಫ್ ಮತ್ತು ಉಪಕರಣಗಳು ಇನ್ನಿತರೆ ಗಳು ಸಾಮಾನ್ಯವಾಗಿ 50 ಓಮ್ ಅಂದರೆ 50 ಓಮ್ ಇಂಪೆಡನ್ಸ್ ಪವರ್ಗೆ ವಿನ್ಯಾಸ ಮಾಡಲಾಗಿರುತ್ತದೆ ಇದು ಚಿಕ್ಕ ಇಂಪೆಡನ್ಸ್ ಆಗಿದೆ ಆದರೆ ಆಸಿಲೋಸ್ಕೋಪ್ ನ ಪ್ರೊಬ್ ಗಳು ಕಿಲೋ ಅಥವಾ ಮೆಗಾ ಓಮ್ ಗಳಲ್ಲಿ ರುತ್ತವೆ ನೀವು ಸಾಮಾನ್ಯವಾಗಿ ನಿಮ್ಮ ಆಸಿಲೋಸ್ಕೋಪ್ ನಲ್ಲಿ ಪ್ರೊಬ್ ಗಳು ಬಂದಿರುತ್ತವೆ ಎಂದು ಗಮನಿಸಿರಬಹುದು ಮತ್ತು ಅವುಗಳನ್ನು 1ಓಂ ಅಥವಾ 10 ಓಂ ಪ್ರೊಬ್ಗಳಾಗಿ ಬದಲಿಸಬಹುದು ಆದ್ದರಿಂದ ನೀವು ಈ ವ್ಯತ್ಯಾಸಕ್ಕೆ ಕಾರಣ ಗಳನ್ನು ನೋಡಿರಿ ನಾವು ಪವರ್ ಅನ್ನು ಗಮನಿಸಿದಾಗ ಸ್ಲೈಡ್ ನಲ್ಲಿ ತೋರಿಸಿರುವ ಹಾಗೆ ಪವರಅನ್ನು ಹೀಗೆ ಬರೆಯಬಹುದಾಗಿದೆ ಆದ್ದರಿಂದ ಒಂದೇ ವೋಲ್ಟೇಜ್ ಗೆ ನೀವು ಕಡಿಮೆ ಇಂಪೆಡನ್ಸ್ಅನ್ನು ನೀಡಿದಾಗ ನಿಮಗೆ ಬಹಳ ಬರುತ್ತದೆ ಆದ್ದರಿಂದಲೇ ಆರ್ ಎಫ್ ನಲ್ಲಿ ಕೆಲಸ ಮಾಡುವವರು 50 ಓಂ ಅನ್ನು ಬಳಸುತ್ತಾರೆ ಆದರೆ ಆಸಿಲೋಸ್ಕೋಪ್ ನಲ್ಲಿ ಕೆಲಸ ಮಾಡುವವರು ಬೇಸ್ ಬ್ಯಾಂಡ್ ನಲ್ಲಿ ಆಸಕ್ತರಾಗಿರುತ್ತಾರೆ ಅವರು ವೋಲ್ಟೇಜ್ ನಲ್ಲಿ ಆಸಕ್ತರಾಗಿರುತ್ತಾರೆ ಆದ್ದರಿಂದ ವೋಲ್ಟೇಜ್ ಅನ್ನು ಈ ರೀತಿ ಬರೆಯಬಹುದಾಗಿದೆ ಆದ್ದರಿಂದ ಒಂದೇ ರೀತಿಯ ಶಕ್ತಿಯನ್ನು ಕೊಟ್ಟಾಗ ಇಂಪೆಡನ್ಸ್ ಹೆಚ್ಚಾದಷ್ಟು ನಮಗೆ ವೋಲ್ಟೇಜ್ ಹೆಚ್ಚು ಸಿಗುತ್ತದೆ ಆದ್ದರಿಂದಲೇ ಆರ್ ಎಫ್ ನಲ್ಲಿ ಕೆಲಸ ಮಾಡುವವರು ಕಡಿಮೆ ಇಂಪೆಡನ್ಸ್ ಪ್ರೀತಿಸುತ್ತಾರೆ ಆರ್ ಎಫ್ ಅಲ್ಲದವರು ಹೆಚ್ಚು ಇಂಪಿಡನ್ಸ್ಅನ್ನು ಪ್ರೀತಿಸುತ್ತಾರೆ ಹೆಚ್ಚಿನ ಕರೆಂಟ್ ಡ್ರೈನ್ಅನ್ನು ಹೊಂದಿದೆ ಸಾಮಾನ್ಯವಾಗಿ ಮಿಲಿ ಅಂಪಿಯರ್ಗಳಷ್ಟು ಆದರೆ ಒಂದು ಸಾಮಾನ್ಯ ಡಿಜಿಟಲ್ ಬ್ಲಾಕ್ನಲ್ಲಿ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಬಳಸಿದ ಬ್ಲಾಕ್ ನಲ್ಲಿ ಮೈಕ್ರೋ ಅಂಪಿಯರ್ ಅಥವಾ ಅದಕ್ಕಿಂತ ಕಡಿಮೆ ಮಟ್ಟದ್ದಾಗಿರುತ್ತದೆ ಆದ್ದರಿಂದ ಕರೆಂಟ್ನಲ್ಲಿ ಆರ್ ಎಫ್ನವರು ಹೆಚ್ಚು ಪವರ್ ಅನ್ನು ಹೊಂದಿರುತ್ತಾರೆ ಇದಕ್ಕೂ ಸಹ ಕಡಿಮೆ ಇಂಪಿಡೆನ್ಸ್ ಕಾರಣ ಕೊಡಬಹುದಾಗಿದೆ ಆದ್ದರಿಂದಲೇ ಆರ್ ಎಫ್ ಡಿಸೈನರ್ ಗಳಲ್ಲಿ ಒಂದೇ ರೀತಿಯ ಪವರ್ ಗೆ ಹೆಚ್ಚು ಕರೆಂಟ್ ಹೊಂದಿರುತ್ತಾರೆ ನೀವು ಆರ್ ಎಫ್ ಸಲಕರಣೆಗಳನ್ನು ಗಮನಿಸಿದಾಗ ನೀವು ಇಲ್ಲಿ ನೋಡಬಹುದು ಎಡಭಾಗದಲ್ಲಿ ತೋರಿಸಿದ ಹಾಗೆ ಎಡಭಾಗದಲ್ಲಿ ತೋರಿಸಿದ ಚಿತ್ರವನ್ನು ಗಮನಿಸಿ ಇದು ಸ್ಯಾಟಲೈಟ್ ಸಿಸ್ಟಮ್ ಆಗಿದೆ ಇದರಲ್ಲಿ ಗಮನಿಸಬಹುದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗಗಳು ಸ್ಯಾಟಲೈಟ್ ನಿಂದ ರಿಸೀವರ್ ಆಂಟೆನಾ ಮೇಲೆ ಬೀಳುತ್ತಿವೆ ಮತ್ತು ಅಲ್ಲಿ ಒಂದು ಆಂಪ್ಲಿಫೈಯರ್ ಮತ್ತು ಅಲ್ಲಿ ಬ್ಯಾಂಡ್ ಪಾಸ್ ಫಿಲ್ಟರ್ ಮಿಕ್ಸರ್ ಮತ್ತೆ ಬ್ಯಾಂಡ್ ಪಾಸ್ ಫಿಲ್ಟರ್ ಐ ಎಫ್ ಆಂಪ್ಲಿಫೈಯರ್ ಇದೆ ಆದ್ದರಿಂದ ಇದು ಆರ್ ಎಫ್ನ ಭಾಗವಾಗಿದೆ ಇವೆಲ್ಲವುಗಳು ಸಾಮಾನ್ಯವಾಗಿ ಗಿಗಾಹರ್ಟ್ಸ್ ಅಥವಾ ಹಲವಾರು 200 300 ಮೆಗಾಹರ್ಟ್ಸ್ ಗಳಲ್ಲಿ ಕೆಲಸ ಮಾಡುತ್ತವೆ ಆದ್ದರಿಂದಲೇ ನಾವು ಇದನ್ನು ಆರ್ ಎಫ್ ಫ್ರಂಟ್ ಎಂಡ್ ಅನ್ನುತ್ತೇವೆ ಸಾಮಾನ್ಯವಾಗಿ ಆಂಟೆನಾ ಗಿಂತ ಮೊದಲು ಅಥವಾ ಆಮೇಲೆ ಇರುವ ಸಿಸ್ಟಮ್ ಅನ್ನು ಆರ್ ಎಫ್ ಫ್ರಂಟ್ ಎಂಡ್ ಅನ್ನುತ್ತೇವೆ ಆದ್ದರಿಂದ ಅಲ್ಲಿ ನೀವು ನಾವು ಇಲ್ಲಿ ಕಲಿಯುವಂತಹ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಅದರಿಂದ ಇವುಗಳನ್ನು ನಿಮ್ಮ ವಿನ್ಯಾಸಗಳಲ್ಲಿ ಬಳಸಬೇಕಾಗುತ್ತದೆ ನೀವು ಬಲಬದಿ ಇರುವ ಒಂದು ಆರ್ ಎಫ್ ಅಲ್ಲದ ಸಿಸ್ಟಮ್ ಅನ್ನು ಕಾಣಬಹುದು ಕೊನೆಯದಾಗಿ ಎಂಟೆನಾ ದಿಂದ ಐ ಎಫ್ ಆಂಪ್ಲಿಫೈಯರ್ ನಂತರ ಅದು ಕೊನೆಯದಾಗಿ ಡಿ ಮೊಡುಲೇಟರ್ ಗೆ ಬರುತ್ತದೆ ಡಿಮೊಡುಲೇಟರ್ ಆದನಂತರ ಅಲ್ಲಿ ಫಾರ್ವರ್ಡ್ ಎರರ್ ಕರೆಕ್ಟಿಂಗ್ ಡಿಕೋಡರ್ ಮತ್ತು ಅಲ್ಲಿ ಬೇಸ್ ಬ್ಯಾಂಡ್ ಪ್ರಾಸೆಸರ್ ನಂತರ ಆನ್ ಬೋರ್ಡ್ ಕಂಟ್ರೋಲರ್ ಫಾರ್ವರ್ಡ್ ಎರರ್ ಕರೆಕ್ಟಿಂಗ್ ಕಂಟ್ರೋಲರ್ ಮೊಡ್ಯುಲೆಟರ್ಗಳಿವೆ ಹೀಗೆ ಇವನ್ನೆಲ್ಲ ನೀವು ವಿವಿಧ ಕೋರ್ಸ್ಗಳಲ್ಲಿ ಕಲಿತಿದ್ದೀರಿ ಆದ್ದರಿಂದ ಇವು ಡಿಮೊಡುಲೇಟರ್ ಎರರ್ ಕಂಟ್ರೋಲ್ ಕೋಡಿಂಗ್ ಎರರ್ ಡಿಕೋಡಿಂಗ್ ಬೇಸ್ ಬ್ಯಾಂಡ್ ಪ್ರೊಸೆಸಿಂಗ್ ತರಹ ಮೂಲತಃವಾಗಿ ವಿಶಿಷ್ಟವಾಗಿ ಬೇಸ್ ಬ್ಯಾಂಡ್ ಪ್ರೊಸೆಸಿಂಗ್ ಬ್ಲಾಕ್ಗಳಾಗಿವೆ ನಂತರ ನಿಮ್ಮ ವಿವಿಧ ಮೊಡುಲೇಶನ್ ವಸ್ತುಗಳು ಸಾಮಾನ್ಯವಾಗಿ ನಾನ ಆರ್ಎಫ್ ಅಥವಾ ಅನಲಾಗ್ ಅಥವಾ ಬೇಸ್ ಬ್ಯಾಂಡ್ ವಸ್ತುಗಳಾಗಿವೆ ಆದ್ದರಿಂದ ಅವು ಎಂಟೆನಾ ದಿಂದ ಸ್ವಲ್ಪ ದೂರದಲ್ಲಿವೆ ಆದ್ದರಿಂದ ಬೇಸ್ಮೆಂಟ್ ಪ್ರಕಾರ ಒಂದು ನಿರ್ದಿಷ್ಟವಾದ ಗಡಿ ರೇಖೆ ಇದೆ ಯಾವುದೇ ಒಂದು ಸಿಸ್ಟಮ್ ಅನ್ನು ನೋಡಿದರೆ ಯಾವುದೇ ಒಂದು ಕಮ್ಯೂನಿಕೇಷನ್ ಸಿಸ್ಟಮ್ ನಲ್ಲಿ ಯಾವುದೇ ರಡಾರ್ ಸಿಸ್ಟಮ್ ನಲ್ಲಿ ಆರ್ ಎಫ್ ಸಿಸ್ಟಮ್ ಗಳು ಸಾಮಾನ್ಯವಾಗಿ ಮುಂಚೂಣಿಯಲ್ಲಿರುತ್ತವೆ ಹಾಗೂ ಅವು ಪವರ್ಅನ್ನು ಹೊರಜಗತ್ತಿಗೆ ಪಂಪ್ ಮಾಡುತ್ತವೆ ಹಾಗೂ ಸಾಮಾನ್ಯವಾಗಿ ಹಿಂಬದಿಯಲ್ಲಿ ಆರ್ ಎಫ್ ಮತ್ತು ಆರ್ ಎಫ್ ಅಲ್ಲದ ಸಿಸ್ಟಮ್ಗಳು ಇರುತ್ತವೆ ಈಗ ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ ಆರ್ ಎಫ್ ನಲ್ಲಿ ಕೆಲಸ ಮಾಡುವವರು ಪವರ್ ಬಗ್ಗೆ ಜಾಗೃತರಾಗಿರುತ್ತಾರೆ ದರ್ಜೆ ಎಂದರೆ ವೋಲ್ಟೇಜ್ ಬೇಸ್ ಬ್ಯಾಂಡ್ನಲ್ಲಿ ಬಹಳಷ್ಟು ನಿರ್ಧಾರಗಳು ಕೆಲವೊಂದಿಷ್ಟು ನಿರ್ದಿಷ್ಟವಾದ ವೋಲ್ಟೇಜ್ಗಿಂತ ಹೆಚ್ಚಾಗಿದೆಯೇ ಅಥವಾ 5 ವೋಲ್ಟ್ಕ್ಕಿಂತ ಹೆಚ್ಚಾಗಿದೆಯೇ ಅಥವಾ 5 ವೋಲ್ಟ್ಕ್ಕಿಂತ ಕಡಿಮೆಯಾಗಿದೆಯೇ ಅಥವಾ ಟಿ ಟಿ ಎಲ್ ಲಾಜಿಕ್ ನಲ್ಲಿ 2 5 ವೋಲ್ಟ್ಕ್ಕಿಂತ ಹೆಚ್ಚಾಗಿದೆಯೇ ಅಥವಾ ಕಡಿಮೆಯಾಗಿದೆಯೇ ಆದ್ದರಿಂದ ಅಲ್ಲಿ ದರ್ಜೆಯು ಜಾಗೃತವಾಗಿದೆ ಆದರೆ ಆರ್ ಎಫ್ನಲ್ಲಿ ಎಷ್ಟು ಪವರ್ ಇದೆ ಎಂಬುದರ ಬಗ್ಗೆ ಜಾಗೃತರಾಗಿರುತ್ತಾರೆ ಸಾಮಾನ್ಯವಾಗಿ ಮಾಡುಲೆಟರ್ಗಳು ಬೇಸ್ ಬ್ಯಾಂಡ್ ಮತ್ತು ಆರ್ ಎಫ್ ಬ್ಲಾಕ್ಗಳ ಸಂಗಮವಾಗಿದೆ ಅದೇ ರೀತಿ ರಿಸೀವರ್ಗಳಲ್ಲಿ ಡಿಮೊಡುಲೇಟರ್ ಗಳು ಎರಡು ಬ್ಲಾಕ್ಗಳ ಸಂಗಮವಾಗಿವೆ ಸಾಮಾನ್ಯವಾಗಿ ನಾವು ಬೇಸ್ ಬ್ಯಾಂಡ್ ಅನ್ನು ದರ್ಜೆಯ ಜಾಗೃತ ಎಂದು ಹಾಗೂ ಆರ್ ಎಫ್ ಅನ್ನು ಪವರ್ ಜಾಗೃತ ಎಂದು ಹೇಳುತ್ತೇವೆ ಮತ್ತು ಈಗ ಅವೆರಡು ವಿಭಿನ್ನವಾದ ಕೆಲಸಗಳನ್ನು ನಿರ್ವಹಿಸುತ್ತವೆ ನಾನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪವರ್ಅನ್ನು ರವಾನಿಸುವುದು ಆರ್ ಎಫ್ನ ಮೂಲ ಕೆಲಸವಾಗಿದೆ ಮತ್ತು ವೋಲ್ಟೇಜ್ ರವಾನಿಸುವುದು ಬೇಸ್ ಬ್ಯಾಂಡ್ ಸಿಸ್ಟಮ್ ನ ಮೂಲ ಕೆಲಸವಾಗಿದೆ ಈಗ ಆರ್ಎಫ್ ವಿನ್ಯಾಸದ ಸವಾಲುಗಳು ಯಾವುವು ಸಂಕ್ಷಿಪ್ತವಾಗಿ ನಾವು ಕೆಲವೊಂದು ನಿಯತಾಂಕಗಳನ್ನು ಗಮನಿಸುವುದು ಅವಶ್ಯಕವಾಗಿದೆ ಅದರಲ್ಲಿ ಒಂದು ನಿಯತಾಂಕ ವೋಲ್ಟೇಜ್ ಗೈನ್ ಅಲ್ಲ ಪವರ್ ಗೈನ್ ಆಗಿರುತ್ತದೆ ಮುಂದಿನದ್ದು ನೋಯಿಸ್ ಎಷ್ಟು ಎಂಬುದಾಗಿದೆ ಏಕೆಂದರೆ ನೀವು ಹೊರಜಗತ್ತಿಗೆ ತೋರುವುದರಿಂದ ನೀವು ಸಾಕಷ್ಟು ಹೊರಗಿನ ಗದ್ದಲಗಳನ್ನು ಪಡೆಯುತ್ತಿರುವಿರಿ ಮಿಂಚು ಸಂಭವಿಸುತ್ತಿದೆ ಎಂದು ಇಟ್ಟುಕೊಳ್ಳಿ ಕೆಲವೊಂದು ನಕ್ಷತ್ರಗಳು ರೇಡಿಯೋ ಕಿರಣಗಳನ್ನು ಹೊರಸೂಸುತ್ತವೆ ಎಂದು ಅಂದುಕೊಳ್ಳಿ ಈ ಎಲ್ಲವನ್ನೂ ನಿಮ್ಮ ಎಂಟನಾ ಪಡೆಯುತ್ತದೆ ಆದ್ದರಿಂದ ನೀವು ಗದ್ದಲವನ್ನು ಅನುಭವಿಸುತ್ತೀರಿ ಆದ್ದರಿಂದ ನೀವು ಪಡೆಯುತ್ತಿರುವ ನೋಯಿಸ್ ಪವರ್ ಏನು ಎಂದು ತಿಳಿಯುವುದು ಅವಶ್ಯಕವಾಗಿದೆ ಅದಕ್ಕಾಗಿ ನಾವು ಸಿಗ್ನಲ್ ಮತ್ತು ನೋಯಿಸ್ ನ ಅನುಪಾತ ಮುಂತಾದವುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನೀವು ನಿಮ್ಮ ಉಪಕರಣದಲ್ಲಿ ಲಿನಿಯರಿಟಿ ಕಾಪಾಡಬೇಕು ಏಕೆಂದರೆ ಒಂದು ವೇಳೆ ನೀವು ಲಿನಿಯರಿಟಿ ಕಾಪಾಡಿಕೊಳ್ಳದೆ ಹೋದರೆ ನಾನ್ ಲಿನಿಯರಿಟಿ ಕಾರಣದಿಂದ ನೀವು ಕೆಲಸ ಮಾಡುತ್ತಿರುವ ಫ್ರಿಕ್ವೆನ್ಸಿ ಯಲ್ಲಿ ಮತ್ತೊಂದು ಫ್ರಿಕ್ವೆನ್ಸಿ ಉಂಟಾಗುತ್ತದೆ ಇದರಿಂದ ನಿಮಗೆ ತೊಂದರೆಯಾಗುತ್ತದೆ ಏಕೆಂದರೆ ನಾವು ನೋಡಿದ ಹಾಗೆ ಒಂದು ವೇಳೆ ಫ್ರಿಕ್ವೆನ್ಸಿ ಬದಲು ಮಾಡಿದರೆ ಆರ್ ಎಫ್ ಸರ್ಕಿಟ್ ನಲ್ಲಿ ಸಂಪೂರ್ಣ ಸನ್ನಿವೇಶವು ಬದಲಾಗುತ್ತದೆ ಆದ್ದರಿಂದ ಈ 3 ನಿಯತಾಂಕಗಳು ಆರ್ಎಫ್ವಿನ್ಯಾಸದಲ್ಲಿ ತುಂಬಾ ಮಹತ್ವದ್ದಾಗಿದೆ ಆದರೆ ಆಂಪ್ಲಿಫೈಯರ್ ಮುಂತಾದವುಗಳಂತಹ ಆಕ್ಟಿವ್ ಸರ್ಕಿಟ್ಗಳನ್ನು ವಿನ್ಯಾಸ ಗೊಳಿಸಲು ನೀವು ಸ್ಟೆಬಿಲಿಟಿ ಯನ್ನು ಪರಿಗಣಿಸಬೇಕಾಗುತ್ತದೆ ಏಕೆಂದರೆ ಆರ್ ಎಫ್ ಸಿಗ್ನಲ್ ಅನ್ನು ಚಲಾಯಿಸಲು ಇದು ಅವಶ್ಯಕವಾಗಿದೆ ನೀವು ಎಷ್ಟು ಡಿಸಿ ಪವರ್ ಸಪ್ಲೈ ಬಳಸಬೇಕು ಎಂದು ಕಂಡುಹಿಡಿಯಬೇಕು ಅಲ್ಲದೆ ಎಷ್ಟು ಕರೆಂಟ್ ಡ್ರೆನ್ ಆಗಿದೆ ಎಂದು ಕಂಡುಹಿಡಿಯಬೇಕಾಗಿದೆ ಅದರಲ್ಲಿ ಇದು ಎಷ್ಟರ ಪ್ರಮಾಣದಲ್ಲಿದೆ ನಂತರ ಕೆಲವೊಂದು ವಿಶಿಷ್ಟವಾದ ಪ್ಯಾರಾಮೀಟರ್ ಗಳಿವೆ ಅವು ಆರ್ಎಫ್ ನಲ್ಲಿ ಯಾವಾಗಲೂ ಅನ್ವಯಿಸುವುದಿಲ್ಲ ಆದರೆ ಕೆಲವೊಂದು ಸಂದಿಗ್ಧ ಸನ್ನಿವೇಶದಲ್ಲಿ ಅವು ತುಂಬಾ ಮಹತ್ವದ್ದಾಗಿವೆ ಹೇಗೆಂದರೆ ವೋಲ್ಟೇಜ್ ಕಂಟ್ರೋಲ್ ಆಸಿಲೇಟರ್ನಲ್ಲಿ ಲೋಡ್ಅನ್ನು ಚೇಂಜ್ ಮಾಡಿದಾಗ ಆಸಿಲೇಟರ್ನ ಫ್ರಿಕ್ವೆನ್ಸಿ ಬದಲಾಗುತ್ತದೆ ಆದ್ದರಿಂದ ವಿಸಿಓನಲ್ಲಿ ಲೋಡ್ ಪುಲ್ಲಿಂಗ್ ಆಸಿಲೇಟರ್ ಗಳಿಗಾಗಿ ತುಂಬಾ ಮಹತ್ವದ ನಿಯತಾಂಕ ಆಗಿದೆ ಅದರಂತೆ ವಿಸಿಓ ಅಥವಾ ಆಸಿಲೇಟರ್ ನಲ್ಲಿ ಉಂಟಾದ ಫೇಸ್ ನೋಯಿಸ್ ಕೂಡ ತುಂಬಾ ಮಹತ್ವದ ನಿಯತಾಂಕ ಆಗಿದೆ ಏಕೆಂದರೆ ನೀವು ಅದನ್ನು ನಿರ್ದಿಷ್ಟವಾಗಿ ಗುರುತಿಸದೆ ಹೋದರೆ ಜಾಲದ ಮತ್ತೊಂದು ಭಾಗದಲ್ಲಿ ಬಹಳಷ್ಟು ಫಂಕ್ಷನಲ್ ಡಿಸೆಬಿಲಿಟಿ ಕಾಣಬಹುದು ಪವರ್ ಎಂಪ್ಲಿಪೈರ್ನ ದಕ್ಷತೆಯು ಪವರ್ಅನ್ನು ಸೇರಿಸಿದಾಗ ಎಷ್ಟೆಂದರೆ ಅಲ್ಲಿ ಪವರ್ ಅಂಪ್ಲಿಫೈಯರ್ ಇದ್ದು ಅದು ಹೊರಸೂಸುವ ಮುನ್ನ ಅದರ ದಕ್ಷತೆಯು ಸಂವಹನದಲ್ಲಿ ತುಂಬಾ ಮಹತ್ವದ್ದಾಗಿದೆ ನಂತರ ರಿಸೀವರ್ನ ಸೆನ್ಸಿಟಿವಿಟಿಯು ಮಿಲಿಯನ್ ಕಿಲೋಮೀಟರ್ ಗಳಷ್ಟು ದೂರದಲ್ಲಿರುವ ರೇಡಿಯೋ ಸ್ಟಾರ್ ಕಳುಹಿಸುವ ಸಣ್ಣ ಸಿಗ್ನಲ್ ಗಳನ್ನು ನಾವು ಎಷ್ಟು ಚೆನ್ನಾಗಿ ಗುರುತಿಸುತ್ತೇವೆ ಎಂದಾಗುತ್ತದೆ ಇದನ್ನು ಗುರುತಿಸಲು ಅತಿ ಸೂಕ್ಷ್ಮವಾದ ಸೆನ್ಸಿಟಿವ್ ರಿಸೀವರ್ ಬೇಕಾಗುತ್ತದೆ ಆದ್ದರಿಂದ ಅವರು ಆರ್ಎಫ್ ರಿಸೀವರ್ಅನ್ನು ನಿರೂಪಿಸಲು ರಿಸೀವರ್ ನ ಸೆನ್ಸಿಟಿವಿಟಿ ಏನು ಮತ್ತು ನೀವು ಪವರ್ಅನ್ನು ಪಂಪ್ ಮಾಡುವಾಗ ನಾವು ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಿರುತ್ತೇವೆ ನೀವು ಸಿಗ್ನಲ್ ಅನ್ನು ಕಳುಹಿಸುತ್ತಿರುತ್ತೀರಿ ಮತ್ತೊಂದು ಟ್ರಾನ್ಸ್ಮಿಟರ್ ನ ಕ್ಯಾರೆಕ್ಟರಿಸ್ಟಿಕ್ವು ನೀವು ಎಷ್ಟು ಔಟ್ ಪುಟ್ ಪವರ್ಅನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತೇವೆ ಎಂಬುದಾಗಿರುತ್ತದೆ ಇದರಿಂದ ನಾವು ಬೇಸಿಕ್ ಮತ್ತು ಕೆಲವು ಸವಾಲುಗಳನ್ನು ತಿಳಿದುಕೊಂಡೆವು ಆದ್ದರಿಂದ ನೀವು ಆರ್ಎಫ್ ವಿನ್ಯಾಸದಲ್ಲಿರುವ ಬಹಳಷ್ಟು ಸವಾಲುಗಳನ್ನು ತಿಳಿದುಕೊಂಡಿದ್ದೀರಿ ಎಂದು ನಾನು ತಿಳಿದಿದ್ದೇನೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ಕೆಲವೊಂದು ಸಾಧನಗಳನ್ನು ಅದರಿಂದ ಇಂತಹ ಕೆಲವು ಸವಾಲುಗಳನ್ನು ನೋಡೋಣ ಧನ್ಯವಾದಗಳು